ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನ ಅನ್ವಯ ಐನ್ಸ್ಟೈನ್ ನ ಹಾರ್ಮೋನಿಕ್ ಆಂದೋಲಕದ ಗುಣಾಂಕ ಮತ್ತು ಪರಮಾಣು ಪರಿವರ್ತನೆಗಳ ಆಯ್ಕೆ ನಿಯಮಗಳು ಜಿಗಿತಗಳು ನಡೆದಾಗ ಈ ಹಾರ್ಮೋನಿಕ್ ಆಂದೋಲಕದಲ್ಲಿ ಅವು 1 ಡೆಲ್ಟಾ n ನಿಂದ ಹೆಚ್ಚಾಗುತ್ತವೆ ಮತ್ತು ಅದಕ್ಕಿಂತ ಹೆಚ್ಚಿಲ್ಲ ಎಂದು ನೀವು ಇದರಲ್ಲಿ ಕಲಿತದ್ದು ಹಾರ್ಮೋನಿಕ್ ಆಂದೋಲಕಕ್ಕಾಗಿ A ಗುಣಾಂಕವನ್ನು ಲೆಕ್ಕಾಚಾರ ಮಾಡಲು ನಾವು ಈಗ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಬಳಸೋಣ ಆದ್ದರಿಂದ ನಾನು ಐನ್ಸ್ಟೈನ್ ನ ಹಾರ್ಮೋನಿಕ್ ಆಂದೋಲಕಕ್ಕಾಗಿ ಒಂದು ಗುಣಾಂಕವನ್ನು ಲೆಕ್ಕ ಹಾಕಲಿದ್ದೇನೆ ಇದಕ್ಕಾಗಿ ನಾನು ಶಾಸ್ತ್ರೀಯ ಫಲಿತಾಂಶವನ್ನು ಮತ್ತು ಆಂದೋಲನ ಶುಲ್ಕದಿಂದ ವಿಕಿರಣದ ದರಕ್ಕೆ ಶಾಸ್ತ್ರೀಯ ಫಲಿತಾಂಶವನ್ನು ಬಳಸುತ್ತೇನೆ ಮತ್ತು ಶಾಸ್ತ್ರೀಯವಾಗಿ ಅದರ ರೇಡಿಯೇಷನ್ ರೇಟ್ ಚಾರ್ಜ್ ಅನ್ನು ರೂಪಿಸುತ್ತದೆ ಎಂದು ಹೇಳುತ್ತದೆ ಈ ಚಾರ್ಜ್ ಅನ್ನು E ಎಂದು ನಾವು ಹೇಳೋಣ ಮತ್ತು ಅದು ವೇಗವರ್ಧನೆಯೊಂದಿಗೆ ವೇಗವನ್ನು ಪಡೆಯುತ್ತಿದೆ A ಅನ್ನು 2 ನೇ ಭಾಗದಷ್ಟು ಸೂತ್ರದಿಂದ ನೀಡಲಾಗುತ್ತದೆ ಇದನ್ನು ಲಾರ್ಮೋರ್ ನ ಫಾರ್ಮುಲಾ E ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 ಎಂದು ಕರೆಯಲಾಗುತ್ತದೆ ಈಗ ಸರಳವಾದ ಹಾರ್ಮೋನಿಕ್ ಮೋಷನ್ ಅನ್ನು ನಿರ್ವಹಿಸುವ ಕಣಕ್ಕಾಗಿ xt ಅನ್ನು ಒಮೆಗಾ t ಯ ಆಂಪ್ಲಿಟ್ಯೂಡ್ ಕೊಸೈನ್ ಎಂದು ನೀಡಿದರೆ ನಮಗೆ ತಿಳಿದಿರುವ ವೇಗವರ್ಧನೆಯು ಮೈನಸ್ ಒಮೆಗಾ ಸ್ಕ್ವೇರ್ A ಒಮೆಗಾ t ನ ಕೊಸೈನ್ ಮತ್ತು ಆದ್ದರಿಂದ d E d t ವಿಕಿರಣದ ಪ್ರಮಾಣವು 4 ಪೈ ಎಪ್ಸಿಲಾನ್ 0 A ಚದರವು ಆಂಪ್ಲಿಟ್ಯೂಡ್ ಸ್ಕ್ವೇರ್ ಒಮೆಗಾ ವನ್ನು C ಕ್ಯೂಬ್ಡ್ ನಿಂದ 4 ಭಾಗಗಳಾಗಿ ಹೆಚ್ಚಿಸುತ್ತದೆ ಅಲ್ಲಿ C ಎಂಬುದು ಲೈಟ್ ಕೊಸೈನ್ ಸ್ಕ್ವೇರ್ ಒಮೆಗಾ t ವೇಗವಾಗಿರುತ್ತದೆ ಆದ್ದರಿಂದ ನಾವು ಆಂದೋಲಕ ಚಾರ್ಜ್ ನಿಂದ x t ಸಮನಾಗಿರುತ್ತದೆ ಒಮೆಗಾ t d E d t ಯ ಕೊಸೈನ್ 4 pi ಎಪ್ಸಿಲಾನ್ 0 ಒಮೆಗಾ ಓವರ್ 2 C E ಚದರಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸಮಯದ ಸರಾಸರಿ d E d t ಇದನ್ನು 0 ನಿಂದ ಕಾಲಾವಧಿಗೆ ಸಂಯೋಜಿಸುತ್ತದೆ ಮತ್ತು T ಯಿಂದ ಭಾಗಿಸಿದಾಗ ಕೊಸೈನ್ ಸ್ಕ್ವೇರ್ಡ್ ಒಮೆಗಾ T ಗೆ ಅರ್ಧದಷ್ಟು ನೀಡುತ್ತದೆ ಆದ್ದರಿಂದ ಸಮಯದ ಸರಾಸರಿ d E ಯಿಂದ d t ಸರಾಸರಿ 1 ಮೂರನೇ e ಚದರ ಎಂದು ಹೊರಬರುತ್ತದೆ 4 pi ಎಪ್ಸಿಲಾನ್ 0 ಒಮೆಗಾ C ಕ್ಯೂಬ್ಡ್ ಮೇಲೆ 4 A ಚದರಕ್ಕೆ ಏರಿಸಿ ಚಾರ್ಜ್ ಕಣವು ವಿಕಿರಣಗೊಳ್ಳುವ ಸರಾಸರಿ ದರವು ಆವರ್ತನ ಒಮೆಗಾ ವಿಕಿರಣಗಳೊಂದಿಗೆ ಆಂದೋಲನಗೊಳ್ಳುತ್ತದೆ ಈಗ ಹಾರ್ಮೋನಿಕ್ ಆಂದೋಲಕಕ್ಕಾಗಿ A ಗುಣಾಂಕದ ಲೆಕ್ಕಾಚಾರಕ್ಕೆ ಬರುವುದನ್ನು ನೋಡೋಣ ಆದ್ದರಿಂದ ಒಂದು ಹಾರ್ಮೋನಿಕ್ ಆಂದೋಲಕ ಚಲನೆಯನ್ನು ನಿರ್ವಹಿಸುವಾಗ x t ಒಮೆಗಾ t ಯ ಕೊಸೈನ್ ಗೆ ಸಮನಾಗಿರುತ್ತದೆ ನನ್ನಲ್ಲಿ ಸರಾಸರಿ ವಿಕಿರಣದ ದರವು 1 pi ಇಪ್ಸಿಲಾನ್ 0 ಒಮೆಗಾ 4 ಕ್ಕಿಂತ ಹೆಚ್ಚಾಗುತ್ತದೆ ಮತ್ತು C ಕ್ಯೂಬ್ಡ್ ಮೇಲೆ 4 A ಚದರಕ್ಕೆ ಹೆಚ್ಚಾಗುತ್ತದೆ ಈಗ ಕ್ವಾಂಟಮ್ ಯಾಂತ್ರಿಕವಾಗಿ ವಿಕಿರಣದ ಪ್ರಮಾಣವು ಪರಮಾಣುವಿನಿಂದ ಹೊರಬರುವ ಫೋಟಾನ್ ಗಳ ಸಂಖ್ಯೆಯಾಗಿದೆ ಆದ್ದರಿಂದ ಹೊರಬರುವ ಫೋಟಾನ್ಗಳ ಸಂಖ್ಯೆ ಪ್ರತಿ ಯುನಿಟ್ ಸಮಯಕ್ಕೆ h nu d N ಯಿಂದ d t ಹೊರತುಪಡಿಸಿ ಏನೂ ಆಗುವುದಿಲ್ಲ ಅದು ದರವಾಗಿರುತ್ತದೆ ಮತ್ತು ಇದು ನನಗೆ ತಿಳಿದಿರುವಂತೆ A n ನಿಂದ n ಮೈನಸ್ 1 ಅಂದರೆ 1 ನಾನು ಗುಣಾಂಕ h nu ಅನ್ನು ಲೆಕ್ಕ ಹಾಕುತ್ತಿದ್ದೇನೆ ಆದ್ದರಿಂದ A n n ಮೈನಸ್ 1 h nu d E d t ಸರಾಸರಿಗೆ ಸಮಾನವಾಗಿರುತ್ತದೆ ಕ್ವಾಂಟಮ್ ಯಾಂತ್ರಿಕ ಪ್ರಮಾಣ A ಗುಣಾಂಕ ಎಂದು ನಾನು ನಿಮಗೆ ನೆನಪಿಸಬೇಕು ಏಕೆಂದರೆ A n n ಮೈನಸ್ 1 ನಿಮಗೆ xr ಸ್ಥಿತಿ ಕ್ಷೀಣಿಸುವ ಸಂಭವನೀಯತೆಯನ್ನು ನೀಡುತ್ತದೆ ಮತ್ತು ಅದರೊಂದಿಗೆ h nu ಗುಣಿಸಿದಾಗ ನಿಮಗೆ ದೊಡ್ಡ n ಮಿತಿಯಲ್ಲಿ ದರವನ್ನು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನಿಂದ ನೀಡುತ್ತದೆ ಹಾಗೂ 2 ಫಲಿತಾಂಶವು ಹೊಂದಿಕೆಯಾಗಬೇಕು ಆದ್ದರಿಂದ h nu A n ನಿಂದ n ಮೈನಸ್ 1 1 C ಕ್ಯೂಬ್ಡ್ ಮೇಲೆ 4 pi ಎಪ್ಸಿಲಾನ್ 0 ಒಮೆಗಾ ಗಿಂತ 1 ಮೂರನೇ e ಸ್ಕ್ವೇರ್ ಗೆ ಸಮನಾಗಿರಬೇಕು ಮತ್ತು ನಂತರ ಆಶಾದಾಯಕವಾಗಿ ಯಾವುದೇ n n ಮೈನಸ್ 1 ನಾನು ಇಲ್ಲಿ ಲೆಕ್ಕ ಹಾಕುತ್ತೇನೆ ಅದು ಕಡಿಮೆ ಮಿತಿಯಲ್ಲಿಯೂ ಸಹ ನಿಜವಾಗುತ್ತದೆ ಆದ್ದರಿಂದ ನಾನು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಬಳಸುತ್ತಿದ್ದೇನೆ ಈಗ ನಾನು ಅಂಪ್ಲಿಟ್ಯೂಡ್ ಅನ್ನು ಹೇಗೆ ಲೆಕ್ಕ ಹಾಕುವುದು ಈಗ ದೊಡ್ಡ n ಅಥವಾ ಸಣ್ಣ n ಗಾಗಿ ದೊಡ್ಡ n ಗೆ ಶಕ್ತಿಯು n h nu ಮತ್ತು ಅದು ದೊಡ್ಡ n ಆಗಿದ್ದರೆ ನಾನು ಇದನ್ನು 1 ಅರ್ಧ k ಎಂದು ಬರೆಯಬಹುದು ಅದು ವರ್ಗೀಯವಾಗಿ ಶಕ್ತಿಯಾಗಿದೆ ಆದ್ದರಿಂದ ಎಡಭಾಗದಲ್ಲಿ ನಾನು ಕ್ವಾಂಟಮ್ ಯಾಂತ್ರಿಕ ಫಲಿತಾಂಶವನ್ನು ಬಳಸುತ್ತಿದ್ದೇನೆ ಮತ್ತು ಬಲಭಾಗದಲ್ಲಿ ನಾನು ಶಾಸ್ತ್ರೀಯ ಫಲಿತಾಂಶವನ್ನು ಬಳಸುತ್ತಿದ್ದೇನೆ ಅದೇ ರೀತಿ ಮೇಲಿನ ಈಕ್ವೇಷನ್ ನಲ್ಲಿ ಇದು ಕ್ವಾಂಟಮ್ ಯಾಂತ್ರಿಕ ಫಲಿತಾಂಶ ಮತ್ತು ಇದು ಶಾಸ್ತ್ರೀಯ ಫಲಿತಾಂಶವಾಗಿದೆ ಆದ್ದರಿಂದ ನಾನು ಈ ಬಾಣಗಳನ್ನು ಇಲ್ಲಿಯೂ ಬರೆಯಬಹುದು ಏಕೆಂದರೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಸಂಭವನೀಯತೆಯ ಮೂಲಕ ಕಾರ್ಯವಿಧಾನ ಇದು ಯಾವುದೇ ಸಂದರ್ಭದಲ್ಲಿ ವಿಕಿರಣವನ್ನು ನೀಡುವ ಚಾರ್ಜ್ ಮೂಲಕ ಮತ್ತು ವೇಗವನ್ನು ಹೆಚ್ಚಿಸುತ್ತದೆ ನಾನು ಈಗ ಆಂಪ್ಲಿಟ್ಯೂಡ್ A ಸ್ಕ್ವೇರ್ ಅನ್ನು ಲೆಕ್ಕ ಹಾಕಿ ಅದು k ಓವರ್ ಗೆ 2 n h nu ಗೆ ಸಮಾನವಾಗಿರುತ್ತದೆ ಇದು 2 n h nu m ಒಮೆಗಾ ಸ್ಕ್ವೇರ್ ಹೊರತುಪಡಿಸಿ ಏನೂ ಅಲ್ಲ ನಾನು ಇದನ್ನು 2 pi m ಒಮೆಗಾ ಚದರಕ್ಕಿಂತ 2 nh ಒಮೆಗಾ ವಿರುದ್ಧ ಒಮೆಗಾ ಎಂದು ಬದಲಾಯಿಸುತ್ತೇನೆ ಮತ್ತು ಆದ್ದರಿಂದ ನಾನು ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅನ್ನು nh ಒಮೆಗಾ ಓವರ್ pi m ಒಮೆಗಾ ಸ್ಕ್ವೇರ್ ಎಂದು ಬರೆಯಬಹುದು ಇದು nh ಓವರ್ pi m ಒಮೆಗಾ ಜೊತೆಗೆ ಒಂದು ಚದರ ಮೌಲ್ಯ ಮತ್ತು ಈಗ ನಾನು ಬದಲಿಯಾಗಿ ಹೋಗುತ್ತೇನೆ h nu A n n ಮೈನಸ್ 1 ರ ಎಕ್ಸ್ಪ್ರೆಷನ್ ಅಲ್ಲಿ A ಚದರ ಮೌಲ್ಯ ಆದ್ದರಿಂದ ನಾನು h nu A n ಅನ್ನು ಹೊಂದಿದ್ದರೆ n ಮೈನಸ್ 1 4 pi ಎಪ್ಸಿಲಾನ್ 0 ಒಮೆಗಾ 4 ಕ್ಕಿಂತ 1 ಮೂರನೇ e ಚದರಕ್ಕೆ ಸಮಾನವಾಗಿರುತ್ತದೆ C ಕ್ಯೂಬ್ಡ್ ಮೇಲೆ ಒಂದು ಚದರ ಮತ್ತು ಇದು 4 pi ಎಪ್ಸಿಲಾನ್ 0 ಒಮೆಗಾ ಗಿಂತ 1 ಮೂರನೇ C ಸ್ಕ್ವೇರ್ ಗೆ ಸಮನಾಗಿರುತ್ತದೆ ಮತ್ತು C ಕ್ಯೂಬ್ಡ್ ಗಿಂತ 4 ಕ್ಕೆ ಏರುತ್ತದೆ ಮತ್ತು ನಾನು pi m ಒಮೆಗಾಕ್ಕಿಂತ n h ಹೊರತುಪಡಿಸಿ ಏನೂ ಇಲ್ಲದ ಚದರ ಮೌಲ್ಯವನ್ನು ಲೆಕ್ಕ ಹಾಕಿದ್ದೇನೆ ಈಗ ನಾನು ಎರಡೂ ಕಡೆಗಳಲ್ಲಿನ ನಿಯಮಗಳನ್ನು ರದ್ದುಗೊಳಿಸಬಹುದು ಆದ್ದರಿಂದ ಎಷ್ಟು ಚೆನ್ನಾಗಿದೆ ಗಮನಿಸಿ ನಾನು ಅಂಪ್ಲಿಕ್ಯೂಡ್ ನ ಶಾಸ್ತ್ರೀಯ ಸೂತ್ರವನ್ನು ಕ್ವಾಂಟಮ್ ಯಾಂತ್ರಿಕ ಪ್ರಮಾಣ n h ಕ್ರಾಸ್ ಎನರ್ಜಿ ಗೆ ಪರಿವರ್ತಿಸಿದ್ದೇನೆ ಆದ್ದರಿಂದ ನಾನು A n ಅನ್ನು ಪಡೆಯುತ್ತೇನೆ n ಮೈನಸ್ 1 ಗೆ ಸಮನಾಗಿರುತ್ತದೆ ಮತ್ತು ಇಲ್ಲಿ ನಾನು ಈ ಒಮೆಗಾವನ್ನು ಒಮೆಗಾ ಕ್ಯೂಬ್ಡ್ ಗೆ ರದ್ದುಗೊಳಿಸಬಹುದು 1 pi ಇಪ್ಸಿಲಾನ್ 0 ಒಮೆಗಾ ಕ್ಯೂಬ್ಡ್ ಮೇಲೆ C ಕ್ಯೂಬ್ಡ್ n ಓವರ್ pi m nu ಮೇಲೆ ಮತ್ತೆ ಪರ್ಯಾಯವಾಗಿ nu ಒಮೆಗಾಗೆ ನಾನು 4 pi ಎಪ್ಸಿಲಾನ್ 0 ಒಮೆಗಾ ಕ್ಯೂಬ್ಡ್ ಮೇಲೆ C ಕ್ಯೂಬ್ಡ್ ಟೈಮ್ಸ್ n ಓವರ್ pi ಒಮೆಗಾ ಓವರ್ 2 pi ಅನ್ನು ಪಡೆಯುತ್ತೇನೆ ಇದು ನನಗೆ 2 ನೇ ಮೂರು e ಸ್ಕ್ವೇರ್ ಓವರ್ 4 pi ಎಪ್ಸಿಲಾನ್ 0 ಒ ಮೆಗಾ ಓವರ್ m C ಕ್ಯೂಬ್ಡ್ n ನೀಡುತ್ತದೆ ಆದ್ದರಿಂದ ಐನ್ಸ್ಟೈನ್ನ ಒಂದು ಗುಣಾಂಕ A n n ಮೈನಸ್ 1 ಇದು 2 ನೇ ಮೂರು e ಚದರ ಓವರ್ 4 pi ಎಪ್ಸಿಲಾನ್ 0 ಒಮೆಗಾ ಓವರ್ m C ಕ್ಯೂಬ್ಡ್ ಟೈಮ್ಸ್ n ಇದು ಒಮೆಗಾ ಸ್ಕ್ವೇರ್ ಆದ್ದರಿಂದ A n n ಮೈನಸ್ 1 2 ನೇ ಮೂರು e ಚದರ 4 pi ಎಪ್ಸಿಲಾನ್ 0 ಒಮೆಗಾ ಸ್ಕ್ವೇರ್ ಬೈ m C ಕ್ಯೂಬ್ಡ್ n ಮತ್ತು ಇದು ಸೂತ್ರವಾಗಿದ್ದು ಆಂದೋಲಕದ ಆವರ್ತನದ ಪ್ರಕಾರ ಸಂಪೂರ್ಣವಾಗಿ ನೀಡಲಾಗುತ್ತದೆ ಹಾಗೂ ಪರಿವರ್ತನೆ ನಡೆಯುತ್ತಿದೆ ಆದ್ದರಿಂದ ಇದು ಕ್ವಾಂಟಮ್ ಯಾಂತ್ರಿಕವಾದ ಸೂತ್ರವಾಗಿದೆ ನಾವು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಬಳಸಿದ್ದೇವೆ ಇದರಲ್ಲಿ ನಾವು ಶಾಸ್ತ್ರೀಯದಲ್ಲಿ ಪರಿವರ್ತನೆ ಕ್ವಾಂಟಮ್ ಆಡಳಿತದಲ್ಲಿ ಏನಾಗಬಹುದು ಎಂಬ ಆಡಳಿತದ ಮಿಶ್ರ ದರಗಳನ್ನು ನಾವು ಹೊಂದಿದ್ದೇವೆ ಅಲ್ಲಿ ಇದನ್ನು ಐನ್ಸ್ಟೈನ್ ನ A ಗುಣಾಂಕದಿಂದ ನೀಡಲಾಗುತ್ತದೆ ಮತ್ತು ಅದನ್ನು ಬಳಸಿಕೊಂಡು ನಾವು ಸೂತ್ರವನ್ನು ಕಂಡುಕೊಂಡಿದ್ದೇವೆ ಅಂತೆಯೇ ನಾವು ಇತರ ಸ್ಥಳಗಳಿಗೂ ಅನ್ವಯಿಸಬಹುದು ಮತ್ತು ಅವುಗಳಲ್ಲಿ ಒಂದು ನಾನು ನಿಮಗೆ ಅಂತಿಮವಾಗಿ ನಿಯೋಜನೆ ಸಮಸ್ಯೆಯಾಗಿ ನೀಡುತ್ತೇನೆ ಆಯ್ಕೆ ನಿಯಮಗಳ ಬಗ್ಗೆ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ವಾಸ್ತವವಾಗಿ ಪರಮಾಣುಗಳಲ್ಲಿ ಪರಿವರ್ತನೆಗಾಗಿ ಒಂದು ಆಯ್ಕೆ ನಿಯಮ ಪರಮಾಣುಗಳಲ್ಲಿ ನಾನು ಬೋರ್ಡ್ ಅರ್ಬಿಟ್ ಗಳು ಇರುವ ಸರಳೀಕೃತ ಆವೃತ್ತಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಕಣಗಳು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ x ಎಂಬುದು ರೇಡಿಯಸ್ ಟೈಮ್ಸ್ನ ಕೊಸೈನ್ phi ಇದು R e ಮತ್ತು i ಒಮೆಗಾ t ಪ್ಲಸ್ e ರೈಜ್ಸ್ ಮೈನಸ್ I ಒಮೆಗಾ t ಅನ್ನು 2 ರಿಂದ ಭಾಗಿಸಿದಾಗ ಮತ್ತು yt ಎಂಬುದು R sin of phi ಗೆ ಸಮನಾಗಿರುತ್ತದೆ ಇದು R e ರೈಜ್ಸ್ಗೆ ಸಮನಾಗಿರುತ್ತದೆ ಮತ್ತು ಇದು i ಒಮೆಗಾ t ಮೈನಸ್ e ರೈಜ್ಸ್ ಯಿಂದ ಮೈನಸ್ i ಒಮೆಗಾ t ಅನ್ನು 2 i ರಿಂದ ಭಾಗಿಸಿದಾಗ ಒಮೆಗಾ ದಲ್ಲಿ ಫ್ರೀಕ್ವೇನ್ಸಿ ರೆವಲೂಷನ್ ಆಗಲಿದೆ ಕ್ವಾಂಟಮ್ ಯಾಂತ್ರಿಕವಾಗಿ ಅಸ್ತಿತ್ವದಲ್ಲಿದೆ ಎಂದು ಮತ್ತೆ ಗಮನಿಸಿ ದೊಡ್ಡ n ಮಿತಿಯಲ್ಲಿ n ನಿಂದ n ಮೈನಸ್ ಟೌ ಗೆ ಪರಿವರ್ತನೆ ಸಂಭವಿಸಿದಾಗ tau ಟೈಮ್ಸ್ ಒಮೆಗಾ n ನಿಂದ ಅಸ್ತಿತ್ವದಲ್ಲಿರಬಹುದಾದ ಆವರ್ತನ ಅಲ್ಲಿ ಶಾಸ್ತ್ರೀಯವಾಗಿ ನಾವು ಕೇವಲ ಅಸ್ತಿತ್ವದಲ್ಲಿರುವ ಒಂದು ವಿಕಿರಣ ಆವರ್ತನವನ್ನು ನೋಡುತ್ತೇವೆ ಮತ್ತು ಅದು ಕ್ರಾಂತಿಯ ಆವರ್ತನವಾಗಿದೆ ಮತ್ತು ಆದ್ದರಿಂದ ಇದು ಸ್ಥಿರತೆಗಾಗಿ ಯಾವ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಸೂಚಿಸುತ್ತದೆ ನಾನು tau 1 ಕ್ಕೆ ಸಮನಾಗಿರಬೇಕು ಅದು ಒಂದರಿಂದ ಮೇಲಕ್ಕೆ ಅಥವಾ ಒಂದು ಆಗಿರಬಹುದು ಆದರೆ ಬದಲಾವಣೆಯು ಒಂದಕ್ಕಿಂತ ಗರಿಷ್ಠವಾಗಿರಬೇಕು ಆದ್ದರಿಂದ ನಾವು ಬೊರ್ ಅರ್ಬಿಟ್ ಗಳನ್ನು ಹೊಂದಿರುವುದನ್ನು ಈಗ ನೆನಪಿಡಿ ಈ n ಏನನ್ನೂ ಪ್ರತಿನಿಧಿಸುತ್ತದೆ n ಅಂಗುಲರ್ ಮೊಮೆಂಟಮ್ ಅನ್ನು mvr nh ಕ್ರಾಸ್ ಗೆ ಸಮನಾಗಿರುತ್ತದೆ ಎಂಬ ಸ್ಥಿತಿಯ ಮೂಲಕ ಪ್ರತಿನಿಧಿಸುತ್ತದೆ ಮತ್ತು ಇದು ನಿಮಗೆ ಅಂಗುಲರ್ ಮೊಮೆಂಟಮ್ ಅನ್ನು ನೀಡುವ ಕ್ವಾಂಟಮ್ ಸಂಖ್ಯೆ ಇದು ಸೊಮರ್ಫೆಲ್ಡ್ ಕೇಸ್ ನಾವು ಇದನ್ನು lh ಕ್ರಾಸ್ ಎಂದು ಕರೆಯುತ್ತೇವೆ l ನ ಬದಲಾವಣೆಯು ಮ್ಯಾಕ್ಸಿಮಮ್ ಡೆಲ್ಟಾ l ಆಗಿರಬಹುದು ಪ್ಲಸ್ ಅಥವಾ ಮೈನಸ್ 1 ಕ್ಲಾಸಿಕ್ಕಲ್ ರೇಜೀಮ್ ನಲ್ಲಿ ಹೆಚ್ಚಿನ l ಬದಲಾವಣೆಗಳನ್ನು ಅನುಮತಿಸಿದರೆ ನಾನು ಮೂಲಭೂತ ಆವರ್ತನವನ್ನು ನೋಡುವುದಿಲ್ಲ ಹಾರ್ಮೋನಿಕ್ಸ್ ಅನ್ನು ನೋಡಿ ನಾನು ಶಾಸ್ತ್ರೀಯವಾಗಿ ನೋಡುವುದನ್ನು ನೋಡಲಾಗುವುದಿಲ್ಲ ವಿಕಿರಣದ ಒಂದು ಆವರ್ತನ ಮತ್ತು ಅದು ತಿರುಗಿ ಯಾವ ಕಣದ ಆವರ್ತನವಾಗಿದೆ ಆದ್ದರಿಂದ ಗರಿಷ್ಠ ಡೆಲ್ಟಾl 1 ಆಗಿರಬಹುದು ಆದ್ದರಿಂದ ಇದು ಮತ್ತೊಂದು ಆಯ್ಕೆ ನಿಯಮವಾಗಿದೆ ಈಗ ಹಳೆಯ ಕ್ವಾಂಟಮ್ ಸಿದ್ಧಾಂತದಿಂದ ನೆನಪಿಡಿ ನಾನು l n m l or m z ಕ್ವಾಂಟಮ್ ನಂಬರ್ ಗಳನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಕಂಡುಕೊಂಡದ್ದು l ಪ್ಲಸ್ ಮೈನಸ್ 1 ಅನ್ನು ಅನುಮತಿಸಲಾಗಿದೆ ವಾಸ್ತವವಾಗಿ ನೀವು ಹೆಚ್ಚು ಪುನರಾವರ್ತಿತ ಮಾಡುವಾಗ ಇದು ಪ್ಲಸ್ ಮೈನಸ್ 1 ಆಗಿರುತ್ತದೆ ಆದಾಗ್ಯೂ n ಗೆ ಹೆಚ್ಚಿನ ನಿರ್ಬಂಧಗಳಿವೆ ಆದರೆ ಇವುಗಳನ್ನು ಪಡೆಯುವುದಕ್ಕಿಂತ ಹೆಚ್ಚಾಗಿ ನಾನು ನೀಡಲು ಬಯಸಿದ ಕಲ್ಪನೆಯೆಂದರೆ ನಿಜವಾದ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನೀವು ಅನುಮತಿಸುವದರಲ್ಲಿ ಸ್ವಲ್ಪವನ್ನು ಪಡೆಯಬಹುದು ಏನನ್ನೂ ಅನುಮತಿಸಲಾಗುವುದಿಲ್ಲ ಒಂದು ಕಣವು ವೃತ್ತದಲ್ಲಿ ಚಲಿಸುವಾಗ ನೀವು ಇನ್ನೊಂದು ವಿಷಯವನ್ನು ನೋಡುತ್ತೀರಿ ಮಾತ್ರವಲ್ಲ ಈ ರೀತಿಯಾಗಿ x ಕೆಲವು ರೇಡಿಯಷ್ ಕೋಸೈನ್ phi ಮತ್ತು y ಕೆಲವು ರೇಡಿಯಷ್ ಸಿನ್ phi ಆಗಿದೆ ನಂತರ ವಿಕಿರಣವನ್ನು ಅಲ್ಲಿ ನೀಡಲಾಗುವುದು ಧ್ರುವೀಕರಿಸಿದ ವೃತ್ತಾಕಾರವಾಗಿರುತ್ತದೆ ಆದ್ದರಿಂದ ಕರೆಸ್ಪಾಂಡೆನ್ಸ್ ಮೂಲಕವೂ ನಾವು ಹೇಳಬಹುದು ಡೆಲ್ಟಾ l ಈಕ್ವಲ್ಸ್ ಪ್ಲಸ್ ಮೈನಸ್ 1 ಪರಿವರ್ತನೆಯು ವೃತ್ತಾಕಾರವಾಗಿ ಧ್ರುವೀಕೃತ ಬೆಳಕನ್ನು ನೀಡುತ್ತದೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾವು ಕ್ವಾಂಟಮ್ ಕ್ಲಾಸಿಕ್ಕಲ್ ಕರೆಸ್ಪಾಂಡೆನ್ಸ್ ನಿಂದ ಈ ಆಯ್ಕೆ ನಿಯಮಗಳಿಗೆ ಒಂದು ಪದವನ್ನು ಮತ್ತು ಸ್ಪೆಕ್ಟ್ರೋಸ್ಕೋಪಿ ನಲ್ಲಿನ ಪ್ರಮುಖ ಕಣವನ್ನು ಮತ್ತು ಎರಡು ನಾವು A n n ಮೈನಸ್ ಅನ್ನು ಪಡೆದುಕೊಂಡಿದ್ದೇವೆ ಹಾರ್ಮೋನಿಕ್ ಆಂದೋಲಕಕ್ಕೆ A n n ಮೈನಸ್ 1 ಏಕೆ A n n minus 1 ಅಲ್ಲ A n n ಮೈನಸ್ 2 ಏಕೆಂದರೆ n 2 n ಮೈನಸ್ 2 ನೇ ಮಟ್ಟದಿಂದ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ ಎಂದು ಕೇಳುತ್ತೀರಿ ಮತ್ತು n 2 ಅನ್ನು 2 ರಿಂದ ಬದಲಾಯಿಸುವುದಿಲ್ಲ ಹಾರ್ಮೋನಿಕ್ ಆಂದೋಲಕಗಳಲ್ಲಿ ಅನುಮತಿಸಲಾಗಿದೆ ಆದ್ದರಿಂದ ನಾನ್ಜೆರೋ ಪಾಯಿಂಟ್ ಗಳು ಮಾತ್ರ A n n ಮೈನಸ್ 1 ಅಥವಾ A n n ಪ್ಲಸ್ 1 ಸಹ ಐನ್ಸ್ಟೈನ್ ನ A ಮತ್ತು B ಗುಣಾಂಕಗಳು A ಗುಣಾಂಕವನ್ನು ತಿಳಿದ ನಂತರ ನೆನಪಿಸಿಕೊಳ್ಳುತ್ತವೆ ಗುಣಾಂಕವಾದ B ಅನ್ನು ಸ್ಟಿಮುಲೇಟೆಡ್ ಎಮಿಷನ್ ಅಥವಾ ಅಬ್ಸರ್ಪ್ಷನ್ ಗಾಗಿ ನೀವು ಲೆಕ್ಕ ಹಾಕಬಹುದು